ಪ್ರಾಯೋಗಿಕ ವಿಧಾನದೊಂದಿಗೆ ಸೇವೆಗಳ ಮಾರ್ಕೆಟಿಂಗ್ ಕುರಿತು 20 ನೇ ಪಾಠಕ್ಕೆ ಸುಸ್ವಾಗತ ಇಂದು ನಾವು ಸೇವಾ ಪ್ರಕ್ರಿಯೆಯನ್ನು ವಿನ್ಯಾಸಗೊಳಿಸುವ ಭಾಗ 2 ಅನ್ನು ಪಾಠ ಸಂಖ್ಯೆ 20 ಅನ್ನು ಚರ್ಚಿಸುತ್ತೇವೆ ಇಲ್ಲಿ ನಮಗೆ 2 ಭಾಗಗಳಿವೆ ಒಂದು ಗ್ರಾಹಕರ ನಿರೀಕ್ಷೆಗಳನ್ನು ಅರ್ಥಮಾಡಿಕೊಳ್ಳುವುದಿದೆ ಮತ್ತು ಎರಡನೇ ಭಾಗವು ಸೇವಾ ಸ್ಕ್ರಿಪ್ಟ್ಅನ್ನು ಸಿದ್ಧಪಡಿಸುತ್ತಿದೆ ಆದ್ದರಿಂದ ಗ್ರಾಹಕರ ನಿರೀಕ್ಷೆಗಳನ್ನು ಅರ್ಥಮಾಡಿಕೊಳ್ಳಲು ಹಿಂದಿನ ಪಾಠದಲ್ಲಿ ಆನ್ ಸ್ಟೇಜ್ ಸಂಪರ್ಕ ಸಿಬ್ಬಂದಿ ಸತ್ಯದ ಕ್ಷಣಗಳಲ್ಲಿ ಗ್ರಾಹಕರಿಗೆ ಸೇವೆಯ ಭಾಗಗಳನ್ನು ತಲುಪಿಸುತ್ತಾರೆ ಎಂದು ನಾವು ಚರ್ಚಿಸಿದ್ದೇವೆ ಏನು ನಿರ್ವಹಿಸಬೇಕು ಮತ್ತು ಯಾವುದನ್ನು ತಲುಪಿಸಬೇಕು ಎಂದು ಯಾರು ನಿರ್ಧರಿಸುತ್ತಾರೆ ಈ ಪ್ರಶ್ನೆಗೆ ನಿಮ್ಮ ಉತ್ತರವೆಂದರೆ ಸತ್ಯದ ಪ್ರತಿ ಕ್ಷಣದಲ್ಲಿ ಏನನ್ನು ತಲುಪಿಸಬೇಕೆಂದು ಗ್ರಾಹಕರು ನಿರ್ಧರಿಸುತ್ತಾರೆ ಎಂದಾಗ ನೀವು ಸರಿಯಾಗಿ ಹೇಳಿದ್ದೀರಿ ಒಂದು ನಿರ್ದಿಷ್ಟ ಸೇವೆಯ ಸತ್ಯದ ಪ್ರತಿ ಕ್ಷಣದಲ್ಲಿ ಗ್ರಾಹಕರು ನಿರೀಕ್ಷಿಸುವದನ್ನು ಸೇವಾ ಸಿಬ್ಬಂದಿ ತಲುಪಿಸಬೇಕು ಒಂದು ವೇಳೆ ಗ್ರಾಹಕರು ಏನನ್ನು ನಿರೀಕ್ಷಿಸುತ್ತಾರೆ ಎಂಬುದರ ಬಗ್ಗೆ ನಾವು ತಪ್ಪಾಗಿದ್ದರೆ ಮತ್ತು ಅವರ ನಿರೀಕ್ಷೆಗಿಂತ ಭಿನ್ನವಾದದ್ದನ್ನು ನಾವು ತಲುಪಿಸಿದರೆ ಗ್ರಾಹಕರು ನಮ್ಮ ಸೇವೆಯ ಬಗ್ಗೆ ಅತೃಪ್ತರಾಗುತ್ತಾರೆ ಮತ್ತು ಅದನ್ನು ಖರೀದಿಸಲು ನಿರಾಕರಿಸುತ್ತಾರೆ ಆದ್ದರಿಂದ ನಾವು ತಲುಪಿಸಲು ಬಯಸುವ ಸೇವೆಯಿಂದ ಗ್ರಾಹಕರು ಏನನ್ನು ನಿರೀಕ್ಷಿಸಬಹುದು ಎಂಬುದರ ಕುರಿತು ನಾವು ಕಲಿಯಬೇಕಾಗಿದೆ ಗ್ರಾಹಕರ ನಿರೀಕ್ಷೆಗಳು ಸೇವಾ ಸಿಬ್ಬಂದಿಯಿಂದ ಅವರು ಏನನ್ನು ಪಡೆಯುವ ಸಾಧ್ಯತೆಯಿದೆ ಅಥವಾ ಅವರು ಏನು ಬಯಸುತ್ತಾರೆ ಮತ್ತು ಅವರಿಂದಏನು ಪಡೆಯಬಹುದು ಎಂಬ ಅವರ ಮುನ್ಸೂಚನೆಯ ರೂಪದಲ್ಲಿರಬಹುದು ಉದಾಹರಣೆಗೆ ಅಂಚೆ ಸೇವೆಯು ಒಂದು ದಿನ ತಮ್ಮ ಮೇಲ್ ಅನ್ನು ತಲುಪಿಸುತ್ತದೆ ಎಂದು ಗ್ರಾಹಕರು ನಿರೀಕ್ಷಿಸುತ್ತಾರೆ ಆದರೆ ಮರುದಿನವೇ ಮೇಲ್ ತಲುಪಿಸಬೇಕೆಂದು ಅವರು ಬಯಸಬಹುದು ಮೊದಲ ವರ್ಗದ ನಿರೀಕ್ಷೆಗಳನ್ನು ನಿರೀಕ್ಷೆಗಳೆಂದು ಕರೆಯಲಾಗುತ್ತದೆ ಮತ್ತು ಎರಡನೇ ವರ್ಗದ ನಿರೀಕ್ಷೆಗಳನ್ನು ಮಾಡಬೇಕಾದುದು ಅಥವಾ ಅಪೇಕ್ಷಿತ ನಿರೀಕ್ಷೆಗಳು ಎಂದು ಕರೆಯಲಾಗುತ್ತದೆ ಗ್ರಾಹಕ ಕೇಂದ್ರಿತ ಸೇವಾ ಪೂರೈಕೆದಾರರಾಗಿ ಗ್ರಾಹಕರ ನಿರೀಕ್ಷೆಗಳ ಬಗ್ಗೆ ನಾವು ಹೆಚ್ಚು ಆಸಕ್ತಿ ವಹಿಸುತ್ತೇವೆ ಏಕೆಂದರೆ ಆ ನಿರೀಕ್ಷೆಗಳ ಈಡೇರಿಕೆ ಗ್ರಾಹಕರನ್ನು ತೃಪ್ತಿಪಡಿಸುವ ಸಾಧ್ಯತೆಯಿದೆ ಗ್ರಾಹಕರು ತಮ್ಮ ಅಪೇಕ್ಷಿತ ನಿರೀಕ್ಷೆಗಳನ್ನು ಹೊಂದಿದ್ದರೂ ಹಿಂದಿನ ಅನುಭವಗಳು ವಿವಿಧ ಮೂಲಗಳಿಂದ ಸೆರೆಹಿಡಿಯಲಾದ ಮಾಹಿತಿ ಅಥವಾ ಪ್ರಸ್ತುತ ಪರಿಸ್ಥಿತಿಯನ್ನು ಅವಲಂಬಿಸಿ ಅವರು ಸಾಮಾನ್ಯವಾಗಿ ತಮ್ಮ ನಿರೀಕ್ಷೆಗಳ ಮಟ್ಟವನ್ನು ಬದಲಾಯಿಸಲು ಸಿದ್ಧರಾಗುತ್ತಾರೆ ಅಂತೆಯೇ ಅವರು ಕನಿಷ್ಟ ಅಥವಾ ಸಮರ್ಪಕ ಮಟ್ಟದ ಸೇವೆಗಾಗಿ ನೆಲೆಸುತ್ತಾರೆ ಅದು ಆ ಸೇವೆಗಳಿಗೆ ಅವರನ್ನು ತೃಪ್ತಿಪಡಿಸುತ್ತದೆ ಉದಾಹರಣೆಗೆ ಸೇವಾ ಸೌಲಭ್ಯವು ಇತರ ಗ್ರಾಹಕರೊಂದಿಗೆ ಕಿಕ್ಕಿರಿದಿದೆ ಎಂದು ಗ್ರಾಹಕರು ಕಂಡುಕೊಂಡಾಗ ಅವರು ಸೇವಾ ಸಿಬ್ಬಂದಿಯಿಂದ ಆದರ್ಶವಾಗಿ ಬಯಸುವದಕ್ಕಿಂತ ಕಡಿಮೆ ಮಟ್ಟದ ಸೇವೆಯನ್ನು ನಿರೀಕ್ಷಿಸಲು ಪ್ರಾರಂಭಿಸುತ್ತಾರೆ ಗ್ರಾಹಕರು ಈ ಸೇವೆ ಕನಿಷ್ಠ ಮಟ್ಟಕ್ಕಿಂತ ಕಡಿಮೆಯಾದರೆ ಅವರು ಅತೃಪ್ತರಾಗುವುದರಿಂದ ಅದಕ್ಕಾಗಿ ಗ್ರಾಹಕರನ್ನು ತೃಪ್ತಿಪಡಿಸುವ ಸೇವೆಯ ಕನಿಷ್ಠ ಮಟ್ಟವನ್ನು ತಿಳಿದುಕೊಳ್ಳುವುದು ನಮಗೆ ಮುಖ್ಯವಾಗಿದೆ ಇದು ಸೇವೆಯನ್ನು ಖರೀದಿ ಮಾಡದೇ ಅದನ್ನು ಬಿಡಲು ಅವರನ್ನು ಪ್ರೇರೇಪಿಸುತ್ತದೆ ಅತೃಪ್ತ ಗ್ರಾಹಕರು ತಮ್ಮ ಹತಾಶೆಯ ಬಗ್ಗೆ ಜನರೊಂದಿಗೆ ಹೆಚ್ಚು ಮಾತನಾಡಲು ಒಲವು ತೋರುತ್ತಿರುವುದರಿಂದ ಅವರು ಇತರರಿಗೆ ಮಾಡುವ ಸೇವೆಗಳ ಬಗ್ಗೆ ಕೆಟ್ಟದಾಗಿ ಮಾತನಾಡುವ ಸಾಧ್ಯತೆಯಿದೆ ಆದರೆ ತೃಪ್ತಿಕರ ಜನರು ತಮ್ಮ ಸಕಾರಾತ್ಮಕ ಅನುಭವದ ಬಗ್ಗೆ ಕಡಿಮೆ ಸಂಖ್ಯೆಯ ಜನರೊಂದಿಗೆ ಮಾತನಾಡುತ್ತಾರೆ ಗ್ರಾಹಕರ ನಿರೀಕ್ಷೆಗಳು ಈ ಕೆಳಗಿನ ದೃಷ್ಟಿಕೋನಗಳನ್ನು ಹೊಂದಿರಬಹುದು ಫಲಿತಾಂಶದ ದೃಷ್ಟಿಕೋನ ಅಂದರೆ ಅವನು ಅಥವಾ ಅವಳು ಸೇವೆಗಳಿಂದ ಯಾವ ಕ್ಷೌರವನ್ನು ಪಡೆಯಬೇಕು ಎಂಬ ಗ್ರಾಹಕರ ನಿರೀಕ್ಷೆಗಳು ಅವನು ಅಥವಾ ಅವಳು ಫಲಿತಾಂಶವನ್ನು ಹೇಗೆ ಸರಾಗವಾಗಿ ಅಥವಾ ಸಂತೋಷದಿಂದ ಅಥವಾ ಆಹ್ಲಾದಕರವಾಗಿ ಸ್ವೀಕರಿಸಬೇಕು ಎಂಬುದು ಗ್ರಾಹಕರ ನಿರೀಕ್ಷೆಗಳಾಗಿರುವ ಪ್ರಕ್ರಿಯೆಯ ದೃಷ್ಟಿಕೋನ ಅಂದರೆ ಉದಾಹರಣೆಯಾಗಿ ಸಂಬಂಧ್ ಅವನು ಅಥವಾ ಅವಳು ಹೇಗೆ ಒಳನುಗ್ಗುವ ಸ್ನೇಹಿತನಂತೆ ಬರಬಹುದು ಎಂಬುದರ ಬಗ್ಗೆ ಸೇವೆ ಮತ್ತು ಸಂಬಂಧದ ದೃಷ್ಟಿಕೋನದ ಗ್ರಾಹಕರ ನಿರೀಕ್ಷೆಗಳು ಆದ್ದರಿಂದ ಇವುಗಳು ಫಲಿತಾಂಶದ ದೃಷ್ಟಿಕೋನ ಪ್ರಕ್ರಿಯೆಯ ದೃಷ್ಟಿಕೋನ ಮತ್ತು ಸಂಬಂಧದ ದೃಷ್ಟಿಕೋನವಾದ ಗ್ರಾಹಕರ ನಿರೀಕ್ಷೆಗಳ 3 ದೃಷ್ಟಿಕೋನ ಗ್ರಾಹಕರ ನಿರೀಕ್ಷೆಗಳನ್ನು ಅರ್ಥಮಾಡಿಕೊಳ್ಳುವುದು ಆದ್ದರಿಂದ ಗ್ರಾಹಕರು ನಮ್ಮ ಸೇವಾ ಸಿಬ್ಬಂದಿಯಿಂದ ಸತ್ಯದ ಪ್ರತಿ ಕ್ಷಣದಲ್ಲಿ ಏನನ್ನು ಬಯಸುತ್ತಾರೆ ಎಂಬುದನ್ನು ನಾವು ಹೇಗೆ ಕಂಡುಕೊಳ್ಳುತ್ತೇವೆ ಇದನ್ನು ಮೊದಲು ಚರ್ಚಿಸಿದ ನೀಲನಕ್ಷೆಗಳಲ್ಲಿ ಚಿತ್ರಿಸಲಾಗಿದೆ ನಿಮ್ಮ ಉತ್ತರವೆಂದರೆ ನೀವು ಪ್ರತಿನಿಧಿ ಆದರೆ ಗ್ರಾಹಕರ ಗುರಿ ಮಾರುಕಟ್ಟೆಯಿಂದ ರಾಂಡೋಮ್ ಮಾದರಿಯನ್ನು ತೆಗೆದುಕೊಂಡು ಅವರನ್ನು ಕೇಳುತ್ತೀರಿ ಆಗ ನೀವು ಸರಿಯಾದ ಹಾದಿಯಲ್ಲಿರುವಿರಿ ಒಂದೇ ಅಥವಾ ಅದೇ ರೀತಿಯ ಸೇವೆಯಲ್ಲಿ ಸತ್ಯದ ಕ್ಷಣದ ಹಿಂದಿನ ಅನುಭವದಿಂದ ಪರಿಸ್ಥಿತಿಯನ್ನು ಊಹಿಸಲು ನಾವು ನಮ್ಮ ಗ್ರಾಹಕರನ್ನು ಕೇಳಬೇಕು ಏನಾಯಿತು ಎಂಬುದರ ಬಗ್ಗೆ ಬರೆಯಲು ನಾವು ಅವರನ್ನು ಕೇಳಬೇಕು ಬದಲಾಗಿ ಸತ್ಯದ ನಿರ್ದಿಷ್ಟ ಕ್ಷಣದಲ್ಲಿ ಯಾವ ಸೇವಾ ಸಿಬ್ಬಂದಿಗಳು ಏನು ಮಾಡಬೇಕು ಮತ್ತು ಅವನು ಅಥವಾ ಅವಳು ಅದನ್ನು ಹೇಗೆ ಮಾಡಬೇಕು ಎಂಬ ಅವರ ಬಯಕೆ ಆದ್ದರಿಂದ ಗ್ರಾಹಕರಿಗೆ ಉತ್ತಮ ಸೇವೆ ಸಲ್ಲಿಸಲು ನಾವು ಸತ್ಯದ ಪ್ರತಿ ಕ್ಷಣದಲ್ಲಿ ಅಪೇಕ್ಷಿತ ನಿರೀಕ್ಷೆಗಳನ್ನು ಒಟ್ಟುಗೂಡಿಸಬೇಕು ಅಪೇಕ್ಷಿತ ನಿರೀಕ್ಷೆಗಳು ಅವುಗಳ ವಿಷಯಕ್ಕೆ ಸಂಬಂಧಿಸಿದಂತೆ ಮತ್ತು ವಿಭಿನ್ನ ಗ್ರಾಹಕರಿಗೆ ತೀವ್ರತೆಯ ಮಟ್ಟಕ್ಕೆ ಬದಲಾಗಬಹುದು ಉದಾಹರಣೆಗೆ ರೆಸ್ಟೋರೆಂಟ್ನ ಪ್ರವೇಶದಲ್ಲಿ ಕೆಲವು ಗ್ರಾಹಕರು ತಮ್ಮನ್ನು ತಾವು ನಿರ್ವಹಿಸಬಲ್ಲ ಮೃದುವಾದ ಬಾಗಿಲನ್ನು ಬಯಸಬಹುದು ಇತರರು ದ್ವಾರಪಾಲಕರಿಂದ ಬಾಗಿಲು ತೆರೆಯಬೇಕೆಂದು ಅವರು ಬಯಸಬಹುದು ಮತ್ತು ಇನ್ನೂ ಕೆಲವರು ದ್ವಾರಪಾಲಕರಿಂದ ಸ್ವಾಗತಿಸಬೇಕೆಂದು ಬಯಸಬಹುದು ಕೆಲವು ಗ್ರಾಹಕರು ರೆಸ್ಟೋರೆಂಟ್ಗೆ ಪ್ರವೇಶಿಸುವ ಸಮಯದಲ್ಲಿ ಗುಲಾಬಿಯೊಂದಿಗೆ ಸ್ವಾಗತಿಸಬೇಕೆಂದು ಬಯಸಬಹುದು ಇವುಗಳಲ್ಲಿ ಯಾವುದನ್ನು ಒಪ್ಪಿಕೊಳ್ಳಬೇಕು ಹೆಚ್ಚಿನ ಗ್ರಾಹಕರು ಬಯಸಿದ್ದನ್ನು ಒದಗಿಸುವುದು ಒಂದು ಸರಳ ಮಾರ್ಗವಾಗಿದೆ ಆದಾಗ್ಯೂ ನಿರೀಕ್ಷೆಗಳು ಕೆಲವು ಸಂದರ್ಭಗಳಲ್ಲಿ ಹೆಚ್ಚಾಗಿ ಬೇಡಿಕೆಯಿರುವ ಬಯಕೆಯ ಕಡೆಗೆ ಸೂಚಿಸುವುದಿಲ್ಲ ಆದ್ದರಿಂದ ನಾವು ಕ್ಯಾನೊ ಮಾದರಿಯತ್ತ ಸಾಗುತ್ತೇವೆ ಇದು ಮೇಲಿನ ಯಾವ ಆಸೆಗಳನ್ನು ಸತ್ಯದ ಕ್ಷಣದಲ್ಲಿ ತೃಪ್ತಿಪಡಿಸಬೇಕು ಎಂಬುದನ್ನು ಆರಿಸುವ ಅತ್ಯಾಧುನಿಕ ವಿಧಾನವಾಗಿದೆ ನೊರಿಯಾಕಿ ಕ್ಯಾನೊ ಮತ್ತು ಅವರ ಸಹೋದ್ಯೋಗಿಗಳು 1979 ರ ಸುಮಾರಿಗೆ ಒಂದು ವಿಧಾನವನ್ನು ಅಭಿವೃದ್ಧಿಪಡಿಸಿದರು ಇದರ ಮೂಲಕ ಗ್ರಾಹಕರ ವಿವಿಧ ಅವಶ್ಯಕತೆಗಳನ್ನು 3 ವರ್ಗಗಳಾಗಿ ವಿಂಗಡಿಸಬಹುದು ಅದು ಅವಶ್ಯಕತೆಗಳು ಒಂದು ಆಯಾಮದ ಅವಶ್ಯಕತೆಗಳು ಮತ್ತು ಆಕರ್ಷಕ ಅವಶ್ಯಕತೆಗಳು ಈಗ ಅವಶ್ಯಕತೆಗಳು ಯಾವುವು ರೆಸ್ಟೋರೆಂಟ್ನ ವಾಶ್ರೂಂನಲ್ಲಿ ಸಾಬೂನು ಒದಗಿಸುವ ಉದಾಹರಣೆಯನ್ನು ತೆಗೆದುಕೊಳ್ಳಿ ಈ ಅವಶ್ಯಕತೆಗಳನ್ನು ಪೂರೈಸದಿದ್ದರೆ ಗ್ರಾಹಕರು ಅತೃಪ್ತರಾಗುತ್ತಾರೆ ಆದರೆ ಅಗತ್ಯವನ್ನು ಒದಗಿಸಿದಾಗ ಅದನ್ನು ಲಘುವಾಗಿ ತೆಗೆದುಕೊಳ್ಳುತ್ತಾರೆ ಒಂದು ಆಯಾಮದ ಅವಶ್ಯಕತೆಗಳು ರೆಸ್ಟೋರೆಂಟ್ನಲ್ಲಿ ಆಹಾರವನ್ನು ಯಾವ ವೇಗದಲ್ಲಿ ನೀಡಲಾಗುತ್ತದೆ ಎಂಬುದನ್ನು ತೆಗೆದುಕೊಳ್ಳಿ ಗ್ರಾಹಕರು ವೇಗವಾದ ಸೇವೆಯಿಂದ ಹೆಚ್ಚು ತೃಪ್ತರಾಗುತ್ತಾರೆ ಮತ್ತು ನಿಧಾನಗತಿಯ ಸೇವೆಯಿಂದ ಕಡಿಮೆ ತೃಪ್ತರಾಗುತ್ತಾರೆ ಸಾಮಾನ್ಯವಾಗಿ ಗ್ರಾಹಕರ ತೃಪ್ತಿ ಅವರ ಅವಶ್ಯಕತೆಗಳನ್ನು ಪೂರೈಸುವ ಮಟ್ಟಕ್ಕೆ ಅನುಪಾತದಲ್ಲಿರುತ್ತದೆ ನಂತರ ಆಕರ್ಷಕ ಅವಶ್ಯಕತೆಗಳಿಗೆ ಬರುತ್ತದೆ ಆದ್ದರಿಂದ ರೆಸ್ಟೋರೆಂಟ್ಗೆ ಪ್ರವೇಶಿಸುವ ಸಮಯದಲ್ಲಿ ಗುಲಾಬಿಯನ್ನು ಸ್ವೀಕರಿಸುವ ಗ್ರಾಹಕರ ಉದಾಹರಣೆಯನ್ನು ಊಹಿಸಿ ಅಂತಹ ಅವಶ್ಯಕತೆಗಳನ್ನು ಪೂರೈಸಿದಾಗ ಗ್ರಾಹಕರು ಸಂತೋಷಪಡುತ್ತಾರೆ ಆದರೆ ಇವುಗಳನ್ನು ಪೂರೈಸದಿದ್ದಾಗ ಅತೃಪ್ತರಾಗುವುದಿಲ್ಲ ಕ್ಯಾನೊ ಅವರ ಮಾದರಿಯನ್ನು ಮುಂದಿನ ಚಿತ್ರದಲ್ಲಿ ಚಿತ್ರಾತ್ಮಕವಾಗಿ ಚಿತ್ರಿಸಲಾಗಿದೆ ಅಪೇಕ್ಷಿತ ಗ್ರಾಹಕರ ನಿರೀಕ್ಷೆಗಳನ್ನು ವರ್ಗೀಕರಿಸಲು ಒಂದು ಜೋಡಿ ಕ್ರಿಯಾತ್ಮಕ ಮತ್ತು ನಿಷ್ಕ್ರಿಯ ಪ್ರಶ್ನೆಗಳನ್ನು ಕೇಳಬೇಕಾಗುತ್ತದೆ ಪ್ರವೇಶದ ಸಮಯದಲ್ಲಿ ಗುಲಾಬಿಯೊಂದಿಗೆ ಸ್ವಾಗತಿಸಬೇಕೆಂದು ಗ್ರಾಹಕರ ಇಚ್ಚೆಯನ್ನು ವರ್ಗೀಕರಿಸಲು ಪ್ರಶ್ನೆಗಳ ಜೋಡಿ ಈ ಕೆಳಗಿನಂತಿರುತ್ತದೆ ಕ್ರಿಯಾತ್ಮಕ ಪ್ರವೇಶದ ಸಮಯದಲ್ಲಿ ನಿಮಗೆ ಗುಲಾಬಿಯನ್ನು ನೀಡಿದರೆ ನಿಮಗೆ ಹೇಗೆ ಅನಿಸುತ್ತದೆ ಮತ್ತು ನಿಷ್ಕ್ರಿಯ ಪ್ರವೇಶದ ಸಮಯದಲ್ಲಿ ನಿಮಗೆ ಗುಲಾಬಿಯನ್ನು ನೀಡದಿದ್ದರೆ ನಿಮಗೆ ಹೇಗೆ ಅನಿಸುತ್ತದೆ ಈ ಕೆಳಗಿನ ಆಯ್ಕೆಗಳ ಪ್ರಕಾರ ಮೇಲಿನ ಪ್ರತಿಯೊಂದು ಪ್ರಶ್ನೆಗಳಿಗೆ ಉತ್ತರಿಸಲು ಗ್ರಾಹಕರನ್ನು ಕೇಳಲಾಗುತ್ತದೆ ಆಯ್ಕೆ ನಂಬರ್ ಒನ್No 1 ನಾನು ಅದನ್ನು ಇಷ್ಟಪಡುತ್ತೇನೆ 2 ಅದು ಆ ರೀತಿ ಇರಬೇಕು 3 ನಾನು ತಟಸ್ಥನಾಗಿರುತ್ತೇನೆ 4 ನಾನು ಅದರೊಂದಿಗೆ ಆ ರೀತಿ ಬದುಕಬಲ್ಲೆ ಮತ್ತು ಐದನೆಯದನ್ನು ನಾನು ಇಷ್ಟಪಡುವುದಿಲ್ಲ ಈಗ ಎಲ್ಲಾ ಪ್ರತಿಕ್ರಿಯಿಸಿದ ಗ್ರಾಹಕರ ಉತ್ತರಗಳ ಸರಾಸರಿ ಮೌಲ್ಯವನ್ನು ಕ್ಯಾನೊ ಮೌಲ್ಯಮಾಪನ ಕೋಷ್ಟಕದಲ್ಲಿ ರೂಪಿಸಲಾಗಿದೆ ಮತ್ತು ಪ್ರತಿಯೊಂದು 3 ಪ್ರಕಾರಗಳಲ್ಲಿ ವರ್ಗೀಕರಿಸಲಾದ ಅವಶ್ಯಕತೆಗಳು ಆಕರ್ಷಕ ಇರಬೇಕು ಅಥವಾ ಒಂದು ಆಯಾಮದಂತಿರಬೇಕು ಆದ್ದರಿಂದ ಇದು ಕ್ಯಾನೊನ ಮಾದರಿ ಅಥವಾ ಕ್ಯಾನೊ ಮಾದರಿಯ ಚಿತ್ರಾತ್ಮಕ ನಿರೂಪಣೆಯಾಗಿದೆ ಈ ಅವಶ್ಯಕತೆಗಳು ಎಡಭಾಗದಲ್ಲಿ ಈಡೇರಿಲ್ಲ ಮತ್ತು ಬಲಭಾಗದಲ್ಲಿ ಪೂರೈಸಿದ ಅವಶ್ಯಕತೆಗಳಿವೆ ಎಂದು ಇಲ್ಲಿ ನಾವು ನೋಡುತ್ತೇವೆ ಆದ್ದರಿಂದ ಇದು ಎಕ್ಸ್ ಆಕ್ಸಿಸ್ನಲ್ಲಿನ ಅವಶ್ಯಕತೆಗಳ ಈಡೇರಿಕೆ ಮತ್ತು ನಂತರ ಗ್ರಾಹಕರ ತೃಪ್ತಿ ಇರುತ್ತದೆ ಆದ್ದರಿಂದ ಗ್ರಾಹಕರು ಮೇಲ್ ಭಾಗದಲ್ಲಿ ತೃಪ್ತರಾಗುತ್ತಾರೆ ಮತ್ತು ಗ್ರಾಹಕರು ಕೆಳಭಾಗದಲ್ಲಿ ಅತೃಪ್ತರಾಗುತ್ತಾರೆ ಆದ್ದರಿಂದ ಇದು ಗ್ರಾಹಕರ ತೃಪ್ತಿ ಅಥವಾ ಅಸಮಾಧಾನದ ಬಗ್ಗೆ ಮಾತನಾಡುವ ವೈ ಅಕ್ಷವಾಗಿದೆ ನಂತರ ನಮಗೆ ಒಂದು ಆಯಾಮದ ಅವಶ್ಯಕತೆ ಇದೆ ಅದು ತುಂಬಾ ಸುಲಭ ಗ್ರಾಹಕರ ಟೇಬಲ್ಗೆ ಆಹಾರವು ಯಾವ ವೇಗದಲ್ಲಿ ಬರುತ್ತದೆ ಎಂಬುದರ ಉದಾಹರಣೆಯನ್ನು ನಾವು ನೀಡಿದ್ದೇವೆ ಆದ್ದರಿಂದ ಈ ಹೆಚ್ಚಿನ ವೇಗವು ಉತ್ತಮವಾಗಿದೆ ತೃಪ್ತಿ ನೀಡುವುದುಮತ್ತೆ ಕಡಿಮೆ ವೇಗ ಕಡಿಮೆ ತೃಪ್ತಿ ನೀಡುವುದು ನಂತರ ನಾವು ಅವಶ್ಯಕತೆಗಳನ್ನು ಹೊಂದಿರಬೇಕು ಅವಶ್ಯಕತೆಗಳು ಇರಬೇಕಾದ ಕೆಲಸಗಳಾಗಿರಬೇಕು ಇಲ್ಲದಿದ್ದರೆ ಗ್ರಾಹಕರು ಬಹಳ ಅತೃಪ್ತರಾಗುತ್ತಾರೆ ಮತ್ತೊಂದೆಡೆ ಇದು ಕೇವಲ ಅವಶ್ಯಕತೆಗಳನ್ನು ಪೂರೈಸುವುದು ಮಾತ್ರವಲ್ಲ ಮತ್ತು ಆದ್ದರಿಂದ ಅದನ್ನು ಒದಗಿಸಿದರೆ ಗ್ರಾಹಕರು ಅದನ್ನು ಯಾದೃಚ್ಛಿಕ್ ವಾಗಿ ತೆಗೆದುಕೊಳ್ಳುತ್ತಾರೆ ಅದು ರೆಸ್ಟೋರೆಂಟ್ನಲ್ಲಿ ಸಾಬೂನಿನ ಉದಾಹರಣೆಯಾಗಿದೆ ಆದ್ದರಿಂದ ಸಾಬೂನ ಲಭ್ಯವಿದ್ದರೆ ಯಾರೂ ಅದರ ಬಗ್ಗೆ ಹೆಚ್ಚು ಸಂತೋಷಪಡುವುದಿಲ್ಲ ಆದರೆ ಅವರು ಅದನ್ನು ಹೇಗಾದರೂ ಬಳಸುತ್ತಾರೆ ಆದರೆ ಸೋಪ್ ಲಭ್ಯವಿಲ್ಲದಿದ್ದರೆ ಅವರು ತೀವ್ರ ಅತೃಪ್ತರಾಗುತ್ತಾರೆ ನಂತರ ನಾವು ಈ ಆಕರ್ಷಕ ಅಗತ್ಯವನ್ನು ನೋಡುತ್ತೇವೆ ಗ್ರಾಹಕನು ಈ ಸೇವಾ ಸೌಲಭ್ಯಕ್ಕೆ ಪ್ರವೇಶಿಸಿದಾಗ ಗುಲಾಬಿಯನ್ನು ಕೊಡುವ ಉದಾಹರಣೆಯನ್ನು ನಾವು ಪಡೆಯುತ್ತೇವೆ ಆದ್ದರಿಂದ ಗುಲಾಬಿಯನ್ನು ನೀಡದಿದ್ದರೆ ಗ್ರಾಹಕರು ಏನು ಅಂದುಕೊಳ್ಳುವುದಿಲ್ಲ ಆದರೆ ಗುಲಾಬಿಯನ್ನು ನೀಡಿದರೆ ಗ್ರಾಹಕರು ಸಂತೋಷಪಡುತ್ತಾರೆ ಮತ್ತು ಅದರಿಂದ ತುಂಬಾ ಸಂತೋಷವಾಗುತ್ತದೆ ಮತ್ತು ರೆಸ್ಟೋರೆಂಟ್ನ ಬಾಗಿಲಿನ ಹೆಜ್ಜೆಯಲ್ಲಿ ನೀಡಲಾದ ಗುಲಾಬಿಯನ್ನು ಆನಂದಿಸಲು ರೆಸ್ಟೋರೆಂಟ್ಗೆ ಮತ್ತೆ ಮತ್ತೆ ಬರಬಹುದು ಆದ್ದರಿಂದ ಇದನ್ನು ನೋರಿಯಾಕಿ ಕ್ಯಾನೊ ಅಭಿವೃದ್ಧಿಪಡಿಸಿದ ಕ್ಯಾನೊ ಮಾದರಿ ಎಂದು ಕರೆಯಲಾಗುತ್ತದೆ ನಂತರ ನಾವು ಕ್ಯಾನೊ ಮೌಲ್ಯಮಾಪನ ಕೋಷ್ಟಕವನ್ನು ಹೊಂದಿದ್ದೇವೆ ಆದ್ದರಿಂದ ಇಲ್ಲಿ ನಾವು ಈ 2 ಪ್ರಶ್ನೆಗಳನ್ನು ಹೊಂದಿದ್ದೇವೆ ಅದು 2 ಪ್ರಶ್ನೆಗಳಾಗಿವೆ ಅದು ಕ್ರಿಯಾತ್ಮಕ ಪ್ರಶ್ನೆ ಮತ್ತು ನಿಷ್ಕ್ರಿಯ ಪ್ರಶ್ನೆ ಆದ್ದರಿಂದ ಪ್ರವೇಶದ ಸಮಯದಲ್ಲಿ ಗುಲಾಬಿಯನ್ನು ನೀಡಿದರೆ ನಿಮಗೆ ಹೇಗೆ ಅನಿಸುತ್ತದೆ ಮತ್ತು ಪ್ರವೇಶದ ಸಮಯದಲ್ಲಿ ಗುಲಾಬಿಯನ್ನು ನೀಡದಿದ್ದರೆ ನಮಗೆ ಹೇಗೆ ಅನಿಸುತ್ತದೆ ಆದ್ದರಿಂದ ಆ ಕ್ರಿಯಾತ್ಮಕ ಪ್ರಶ್ನೆಗಳ ಈ 5 ಆಯ್ಕೆಗಳು ಇಷ್ಟಪಡುತ್ತವೆ ಆ ರೀತಿಯಲ್ಲಿ ಇರಬೇಕು ಅದು ತಟಸ್ಥವಾಗಿದೆ ಅವನು ಅದರೊಂದಿಗೆ ಆ ರೀತಿ ಬದುಕಬಹುದು ಅಥವಾ ಅವನು ಅದನ್ನು ಇಷ್ಟಪಡುವುದಿಲ್ಲ ಮತ್ತು ನಿಷ್ಕ್ರಿಯವೂ ಸಹ ಅದೇ ರೀತಿಯ ಆಯ್ಕೆಗಳು ತಟಸ್ಥವಾಗಿರಬೇಕು ಅದನ್ನು ಬದುಕಬೇಕು ಅಥವಾ ಇಷ್ಟಪಡದಿರಬೇಕು ಈಗ ಕ್ರಿಯಾತ್ಮಕ ಪ್ರಶ್ನೆಯೆಂದರೆ ಗುಲಾಬಿಯನ್ನು ಪ್ರವೇಶದ ಸಮಯದಲ್ಲಿ ನಿಮಗೆ ನೀಡಿದರೆ ನಿಮಗೆ ಹೇಗೆ ಅನಿಸುತ್ತದೆ ಎಂಬ ಸಮಯದಲ್ಲಿ ನೀವು ಗುಲಾಬಿಯನ್ನು ಬಯಸುತ್ತೀರಾ ಗ್ರಾಹಕನು ಇಷ್ಟಪಡುತ್ತಾನೆ ಎಂದು ಹೇಳುತ್ತಾನೆ ಮತ್ತು ನಿಷ್ಕ್ರಿಯ ಪ್ರಶ್ನೆಗೆ ಗುಲಾಬಿ ಸಿಗದಿದ್ದರೆ ನಿಮಗೆ ಹೇಗೆ ಅನಿಸುತ್ತದೆ ಎಂದು ಕೇಳುತ್ತಾರೆ ಮತ್ತು ನಂತರ ಅದು ಅವಶ್ಯಕತೆ ಅಥವಾ ತಟಸ್ಥ ಅವಶ್ಯಕತೆಗಳಾಗಿರಬೇಕು ಅಥವಾ ಅವನು ಅದರೊಂದಿಗೆ ಬದುಕಬಹುದು ಎಂದು ಹೇಳುತ್ತಾರೆ ನಂತರ ಇವು ಎ ಮತ್ತು ಎ ಎಂದರೆ ಆಕರ್ಷಕವಾದ ಅವಶ್ಯಕತೆಗಳ ವರ್ಗ ಮತ್ತು ಅದು ಇಲ್ಲಿಗೆ ಹೋಗುತ್ತದೆ ಆದ್ದರಿಂದ ಇದು ಆಕರ್ಷಕ ಅವಶ್ಯಕತೆಗಳು ಮುಂದೆ ನಾವು ಅವಶ್ಯಕತೆಗಳನ್ನು ಹೊಂದಿರಬೇಕು ಅವುಗಳು ಇವೆ ಅಂದರೆ ಗ್ರಾಹಕರಿಗೆ ಅದನ್ನು ತಟಸ್ಥವಾಗಿ ನೀಡಬೇಕು ಎಂದು ಹೇಳುತ್ತಾರೆ ಅದನ್ನು ನೀಡಿದರೆ ಅವರು ಅದರೊಂದಿಗೆ ಬದುಕಬಹುದು ಆದರೆ ಅದನ್ನು ನೀಡದಿದ್ದಲ್ಲಿ ಅವರು ಇಷ್ಟಪಡುವುದಿಲ್ಲ ಅವೆಲ್ಲವೂ ಪ್ರಕ್ರಿಯೆ ಆದ್ದರಿಂದ ಇದನ್ನು ಅವಶ್ಯಕತೆಗಳು ಎಂದು ಕರೆಯಲಾಗುತ್ತದೆ ನಂತರ ನಾವು ಒಂದು ಆಯಾಮದ ಅವಶ್ಯಕತೆಗಳನ್ನು ಹೊಂದಿದ್ದೇವೆ ಅದು ಗ್ರಾಹಕರು ನೀಡಿದರೆ ಇಷ್ಟವಾಗುತ್ತದೆ ಮತ್ತು ಅದನ್ನು ನೀಡದಿದ್ದರೆ ಅದನ್ನು ಇಷ್ಟಪಡುವುದಿಲ್ಲ ಆದ್ದರಿಂದ ಇವು ಒಂದು ಆಯಾಮ ತದನಂತರ ಕೆಲವು ಹಿಮ್ಮುಖ ಪ್ರಶ್ನೆಗಳು ಮತ್ತು ಕೆಲವು ಸ್ವತಂತ್ರ ಪ್ರಶ್ನೆಗಳಿವೆ ಆದ್ದರಿಂದ ಮ್ಯಾಟ್ರಿಕ್ಸ್ನ ಈ ಪ್ರದೇಶವು ಹಿಮ್ಮುಖ ಪ್ರಶ್ನೆಗಳು ಅಥವಾ ಅಸಡ್ಡೆ ಪ್ರಶ್ನೆಗಳು ಆದ್ದರಿಂದ ಗ್ರಾಹಕರು ಹಿಮ್ಮುಖ ಮತ್ತು ಸ್ವತಂತ್ರರು ತದನಂತರ ಇಲ್ಲಿಲ್ಲಿ 2 ಕ್ಯೂಗಳಿವೆ ಆದ್ದರಿಂದ ಈ ಪ್ರಶ್ನೆ ಎಂದರೆ ಅವನು ಅದನ್ನು ಕ್ರಿಯಾತ್ಮಕ ಅವಶ್ಯಕತೆಯಾಗಿ ಇಷ್ಟಪಡುತ್ತಾನೆ ಮತ್ತು ಅವನು ಅದನ್ನು ನಿಷ್ಕ್ರಿಯ ಅವಶ್ಯಕತೆಯಾಗಿಯೂ ಇಷ್ಟಪಡುತ್ತಾನೆ ಆದ್ದರಿಂದ ಅವನು ಪಡೆಯಬಹುದಾದ ಫಲಿತಾಂಶದ ಬಗ್ಗೆ ಪ್ರಶ್ನಾರ್ಹವಾದ ಏನಾದರೂ ಇದೆ ಮತ್ತು ಆದ್ದರಿಂದ ಅದನ್ನು ಕ್ಯೂ ಯಿಂದ ನಿರೂಪಿಸಲಾಗಿದೆ ಆದ್ದರಿಂದ ಕ್ಯಾನೊಸ್ ಮಾದರಿ ಈಗ ನಾವು ಎಲ್ಲಾ ಅವಶ್ಯಕತೆಗಳನ್ನು ಪೂರೈಸಬೇಕು ಎಂದು ಖಚಿತಪಡಿಸಿಕೊಳ್ಳಬೇಕು ಸ್ಪರ್ಧೆಯು ಏನು ಮಾಡುತ್ತದೆ ಎಂಬುದಕ್ಕೆ ಸಂಬಂಧಿಸಿದಂತೆ ಒಂದು ಆಯಾಮದ ಅವಶ್ಯಕತೆಗಳನ್ನು ಸಾಧ್ಯವಾದಷ್ಟು ಪೂರೈಸಲಾಗುತ್ತದೆ ಮತ್ತು ನಮ್ಮ ಸೇವೆಗಳನ್ನು ನಮ್ಮ ಪ್ರತಿಸ್ಪರ್ಧಿಗಳಿಂದ ಪ್ರತ್ಯೇಕಿಸಲು ಆಕರ್ಷಕ ಅವಶ್ಯಕತೆಗಳನ್ನು ಪೂರೈಸಲಾಗುತ್ತದೆ ಈ ರೀತಿಯಾಗಿ ನಾವು ಗ್ರಾಹಕರಿಗೆ ಅವರು ಬಯಸಿದ್ದನ್ನು ಒದಗಿಸುವ ಹಾದಿಯಲ್ಲಿದ್ದೇವೆ ಎಂದು ಖಚಿತಪಡಿಸಿಕೊಳ್ಳಬಹುದು ಇದರಿಂದ ಅವರು ನಮ್ಮ ಸೇವೆಗಳನ್ನು ಖರೀದಿಸಲು ಪ್ರೇರೇಪಿಸಬಹುದು ನಂತರ ನಾವು ಸೇವಾ ಸ್ಕ್ರಿಪ್ಟ್ ತಯಾರಿಕೆಗೆ ಬರುತ್ತೇವೆ ಸತ್ಯದ ಪ್ರತಿ ಕ್ಷಣದಲ್ಲಿ ಸೇವಾ ಸಿಬ್ಬಂದಿ ಏನು ಮತ್ತು ಹೇಗೆ ಕಾರ್ಯನಿರ್ವಹಿಸಲಿದ್ದಾರೆ ಎಂದು ನಾವು ನಿರ್ಧರಿಸಿದ ನಂತರ ನಾವು ಸೇವಾ ಸ್ಕ್ರಿಪ್ಟ್ ಅನ್ನು ಬರೆಯಬೇಕಾಗಿದೆ ಸೇವಾ ಸ್ಕ್ರಿಪ್ಟ್ ಗ್ರಾಹಕರ ನಿರೀಕ್ಷೆಗಳನ್ನು ಮುದ್ರಣದಲ್ಲಿ ಒಳಗೊಳ್ಳುತ್ತದೆ ಅದು ನಮ್ಮ ಸೇವಾ ಕೊಡುಗೆಯಿಂದ ಪೂರೈಸಲ್ಪಡುತ್ತದೆ ಅದನ್ನೇ ಸತ್ಯದ ಪ್ರತಿ ಕ್ಷಣದಲ್ಲಿ ಯಾವ ಮತ್ತು ಹೇಗೆ ಸೇವಾ ಸಿಬ್ಬಂದಿಗಳು ಸೇವೆಯನ್ನು ತಲುಪಿಸುತ್ತದೆ ಉದಾಹರಣೆಗೆ ಸ್ಕ್ರಿಪ್ಟ್ನಲ್ಲಿ ಡೋರ್ ಅಟೆಂಡರಗ್ರಾಹಕರನ್ನು ಹೇಗೆ ಸ್ವಾಗತಿಸುತ್ತಾನೆ ಮತ್ತು ಅವರನ್ನು ಒಳಗೆ ಪ್ರವೇಶಿಸಲು ಬಾಗಿಲು ತೆರೆಯುತ್ತಾನೆ ಸಾಮರ್ಥ್ಯವು ತುಂಬಿದ್ದರೆ ಅಟೆಂಡೆರ ಅದನ್ನು ಗ್ರಾಹಕರಿಗೆ ತಿಳಿಸುತ್ತಾನೆ ಎಂದು ಸಹ ಉಲ್ಲೇಖಿಸುತ್ತದೆ ಸಮಯ ಅವರು ತಮ್ಮ ಸರದಿಗಾಗಿ ಕಾಯಬೇಕಾಗಿತ್ತು ಮತ್ತು ಕಾಯುವ ಸ್ಥಳದಲ್ಲಿ ಕುಳಿತುಕೊಳ್ಳಲು ಅಥವಾ ಇತರ ಗ್ರಾಹಕರು ಈಗಾಗಲೇ ಸರದಿಯಲ್ಲಿ ಕಾಯುತ್ತಿದ್ದರೆ ಮತ್ತೊಂದು ರೆಸ್ಟೋರೆಂಟ್ಗೆ ಭೇಟಿ ನೀಡುವಂತೆ ಸಲಹೆ ನೀಡುವಂತೆ ವಿನಂತಿಸುವುದು ಅದೇ ರೀತಿ ಮಾಣಿ ಆದೇಶವನ್ನು ತೆಗೆದುಕೊಳ್ಳಲು ಮತ್ತು ದೃಢೀಕರಿಸಲು ಸ್ಕ್ರಿಪ್ಟ್ ಕಲಿಯಬೇಕಾಗಿತ್ತದೆ ಸರಿಯಾದ ರೀತಿಯಲ್ಲಿ ಸೇವೆ ಸಲ್ಲಿಸಲು ಪ್ರತಿಕ್ರಿಯೆಯನ್ನು ತೆಗೆದುಕೊಳ್ಳಲು ಮತ್ತು ಸರಿಯಾದ ಸಮಯದಲ್ಲಿ ಮತ್ತು ಸರಿಯಾದ ರೀತಿಯಲ್ಲಿ ಬಿಲ್ಲ್ ಪ್ರಸ್ತುತಪಡಿಸಬೇಕು ಆದ್ದರಿಂದ ಸೇವಾ ಪೂರೈಕೆದಾರರು ಮಾಡಬೇಕಾದ ಅಥವಾ ಗ್ರಾಹಕರೊಂದಿಗೆ ಸಂವಹನ ನಡೆಸಬೇಕಾದ ಎಲ್ಲವನ್ನೂ ಸೇವಾ ಸ್ಕ್ರಿಪ್ಟ್ನಲ್ಲಿ ಬರೆಯಲಾಗಿದೆ ಮತ್ತು ಸೇವಾ ಪೂರೈಕೆದಾರರು ಸೇವಾ ಸ್ಕ್ರಿಪ್ಟ್ ಅನ್ನು ಕಲಿಯಬೇಕು ಮತ್ತು ಈ ಸೇವಾ ಸ್ಕ್ರಿಪ್ಟ್ ಅನ್ನು ಜಾರಿಗೆ ತರಲು ಸಾಧ್ಯವಾಗುತ್ತದೆ ಇದರಿಂದ ಅವರು ವೃತ್ತಿಪರ ಸೇವೆಯಲ್ಲಿ ಪ್ರತಿ ಬಾರಿಯು ವಿಶ್ವಾಸಾರ್ಹತೆಯನ್ನು ಒದಗಿಸುತ್ತಾರೆ ಆದ್ದರಿಂದ ಇದು ಸೇವಾ ಸ್ಕ್ರಿಪ್ಟ್ನ ಉದಾಹರಣೆಯಾಗಿದೆ ಸಂಗ್ರಾಹಕ ಮತ್ತು ರೋಗಿಯಿದ್ದಾರೆ ಎಂದು ಇಲ್ಲಿ ನಾವು ನೋಡುತ್ತೇವೆ ಆದ್ದರಿಂದ ರೋಗಿಯ ನಿವಾಸದಿಂದ ರಕ್ತದ ಮಾದರಿ ಸಂಗ್ರಹ ಸೇವೆಗಾಗಿ ಇದು ಸೇವಾ ದೃಶ್ಯವಾಗಿದೆ ಆದ್ದರಿಂದ ಸಂಗ್ರಾಹಕ ಮೊದಲು ಆರೈಕೆ ನೀಡುವವರಿಗೆ ಮತ್ತು ರೋಗಿಗೆ ಶುಭಾಶಯ ಕೋರುತ್ತಾನೆ ಮತ್ತು ರೋಗಿಯು ಸಂಗ್ರಾಹಕನನ್ನು ಸ್ವಾಗತಿಸುತ್ತಾನೆ ನಂತರ ಹಂತ 2 ರಲ್ಲಿ ರೋಗಿಯನ್ನು ಆರಂವಾಗಿಸುತ್ತಾ ಅವನು ಅಥವಾ ಅವಳು ರೋಗಿ ರಕ್ತದ ಮಾದರಿಯನ್ನು ನೀಡಲು ಸಿದ್ಧವಾಗುವ ತನಕ ಅವನು ಅಥವಾ ಅವಳೊಂದಿಗೆ ಸಂಭಾಷಿಸುತ್ತಾನೆ ನಂತರ ಸಂಗ್ರಾಹಕನು ರಕ್ತವನ್ನು ಎಲ್ಲಿಂದ ಸೆಳೆಯಬೇಕು ಎಂಬುದನ್ನು ನಿರ್ಧರಿಸುತ್ತಾನೆ ಅವನು ರಕ್ತವನ್ನು ಸುಲಭವಾಗಿ ಮತ್ತು ಎಚ್ಚರಿಕೆಯಿಂದ ಸೆಳೆಯುತ್ತಾನೆ ಮತ್ತು ರೋಗಿಯು ಸಂಗ್ರಾಹಕನಿಗೆ ರಕ್ತವನ್ನು ಸೆಳೆಯಲು ಅನುವು ಮಾಡಿಕೊಡುತ್ತಾನೆ ಅವರು ರೋಗಿಗೆ ಮತ್ತು ಆರೈಕೆ ನೀಡುವವರಿಗೆ ವರದಿಯ ದಿನಾಂಕ ಮತ್ತು ಸಮಯವನ್ನು ತಿಳಿಸುತ್ತಾರೆ ಅವರು ರೋಗಿಗೆ ಮತ್ತು ಆರೈಕೆ ನೀಡುವವರಿಗೆ ಸೇವೆಯ ಬೆಲೆಯನ್ನು ಹೇಳುತ್ತಾರೆ ಮತ್ತು ಸ್ವೀಕಾರಕ್ಕಾಗಿ ಕಾಯುತ್ತಾರೆ ರೋಗಿಯ ಮತ್ತು ಆರೈಕೆ ನೀಡುವವರಿಗೆ ಏನಾದರೂ ಇದ್ದರೆ ಅವನು ಪ್ರತಿಕ್ರಿಯಿಸುತ್ತಾನೆ ಅವನು ಬೆಲೆಪಟ್ಟಿಯನ್ನು ಸಿದ್ಧಪಡಿಸಿ ರೋಗಿಗೆ ಮತ್ತು ಆರೈಕೆದಾರನಿಗೆ ಒಪ್ಪಿಸುತ್ತಾನೆ ಅವನು ಹಣವನ್ನು ಪಡೆಯುತ್ತಾನೆ ಮತ್ತು ಯಾವುದಾದರೂ ಚಿಲ್ಲರೆ ಬಾಕಿ ಕೊಡುವುದು ಇದ್ದರೆ ಕೊಟ್ಟು ಅಂತಿಮವಾಗಿ ಅವನು ಒಳ್ಳೆಯ ದಿನ ಹಾರೈಸಿ ಬೈ ಹೇಳುತ್ತಾನೆಮತ್ತು ರೋಗಿಯು ಸಹ ಬೈ ಹೇಳುತ್ತಾನೆ ಆದ್ದರಿಂದ 1 ರಿಂದ 10 ರವರೆಗಿನ ಈ ಎಲ್ಲಾ ಅಂಶಗಳನ್ನು ರಕ್ತದ ಮಾದರಿ ಸಂಗ್ರಾಹಕನು ಕಲಿಯಬೇಕಾಗಿದೆ ಮತ್ತು ಅವನು ಈ ಅಂಶಗಳೊಂದಿಗೆ ಮಾತುಕತೆ ನಡೆಸಬೇಕು ಇದರಿಂದಾಗಿ ಅವನು ಸಂವಹನಕಾರನಾಗಿ ಅಗತ್ಯಕ್ಕಿಂತ ಕಡಿಮೆ ಸಂವಹನ ಮಾಡುವುದಿಲ್ಲ ಮತ್ತು ಅಗತ್ಯಕ್ಕಿಂತ ಹೆಚ್ಚಿನ ಸಂವಹನ ಮಾಡುವುದಿಲ್ಲ ಆದ್ದರಿಂದ ಅವನು ಗ್ರಾಹಕರನ್ನು ವೃತ್ತಿಪರ ರೀತಿಯಲ್ಲಿ ತೃಪ್ತಿಪಡಿಸುವಂತಹ ಕೆಲಸವನ್ನು ಮಾಡಬೇಕು ಮತ್ತು ಸಾಧ್ಯವಾದರೆ ಅವನು ಗ್ರಾಹಕರನ್ನು ಸಂತೋಷಪಡಿಸುತ್ತಾನೆ ಆದರೆ ಸಂಗ್ರಾಹಕನು ನೆನಪಿನಲ್ಲಿಟ್ಟುಕೊಳ್ಳಬೇಕಾದ 10 ಅಂಶಗಳು ಮತ್ತು ಅವನು ಅವುಗಳನ್ನು ಬುದ್ಧಿವಂತಿಕೆಯಿಂದ ಮಾಡಬೇಕು ಆದ್ದರಿಂದ ಅದು ಸೇವೆಗಳು ವಿಶ್ವಾಸಾರ್ಹವಾಗಿ ಮತ್ತು ಸೂಕ್ತವಾಗಿ ಒದಗಿಸುವ ವಿಧಾನವಾಗಿದೆ ಆದ್ದರಿಂದ ಸತ್ಯದ ಪ್ರತಿ ಕ್ಷಣದಲ್ಲಿ ಸೇವೆಯನ್ನು ಏನು ಮತ್ತು ಹೇಗೆ ತಲುಪಿಸಬೇಕು ಎಂಬ ಬಗ್ಗೆ ಅಸ್ಪಷ್ಟತೆಯನ್ನು ಸೇವಾ ಸ್ಕ್ರಿಪ್ಟ್ ತೆಗೆದುಹಾಕುತ್ತದೆ ಎಂದು ನೀವು ಗಮನಿಸಿರಬೇಕು ರೆಸ್ಟೋರೆಂಟ್ನಲ್ಲಿ ತನ್ನ ಅವಶ್ಯಕತೆಗಳನ್ನು ತಿಳಿಸಲು ಮಾಣಿಯನ್ನು ಮತ್ತೆ ಮತ್ತೆ ಕರೆಸಿಕೊಳ್ಳುವಂತಹ ಕಾಣೆಯಾದ ಲಿಂಕ್ಗಳನ್ನು ಪೂರೈಸುವಲ್ಲಿ ಗ್ರಾಹಕರಿಗೆ ತೊಂದರೆಯಾಗದ ಹಾಗೆ ಸೇವೆಯನ್ನು ಸಂಪೂರ್ಣವಾಗಿ ತಲುಪಿಸಲಾಗುತ್ತದೆ ಎಂದು ಇದು ಖಾತ್ರಿಗೊಳಿಸುತ್ತದೆ ಸೇವೆಗಳನ್ನು ಸರಿಯಾಗಿ ತಲುಪಿಸಲು ಪ್ರತಿ ಸೇವಾ ಸಿಬ್ಬಂದಿ ವಹಿಸಬೇಕಾದ ನಿಖರವಾದ ಪಾತ್ರವನ್ನು ಸೇವಾ ಸ್ಕ್ರಿಪ್ಟ್ ಸೂಚಿಸುತ್ತದೆ ವಿತರಣೆಯಲ್ಲಿ ಏನಾದರೂ ತಪ್ಪಾಗಿದೆ ಮತ್ತು ಗ್ರಾಹಕರು ದೂರು ನೀಡಿದಾಗಲೂ ಹೆಚ್ಚಿನ ದರದ ಬಿಲ್ ನೀಡಿದಾಗ ಗ್ರಾಹಕರನ್ನು ನಿಭಾಯಿಸಲು ಮತ್ತು ಉತ್ತಮವಾಗಿಸಲು ಅಥವಾ ಸೇವೆಯನ್ನು ಮರುಪಡೆಯಲು ಸೇವಾ ಸಿಬ್ಬಂದಿ ಅನುಸರಿಸಬೇಕಾದ ಸ್ಕ್ರಿಪ್ಟ್ ಅನ್ನು ಕಲಿಯಬೇಕಾಗುತ್ತದೆ ಆದ್ದರಿಂದ ಕಳಪೆ ಸೇವೆಯನ್ನು ಮರುಪಡೆಯಲು ಗ್ರಾಹಕರಿಗಾಗಿ ತಯಾರಿಸಲಾದ ಸೇವಾ ಸ್ಕ್ರಿಪ್ಟ್ಗಳಿವೆ ಮತ್ತು ಸೇವಾ ಪೂರೈಕೆದಾರರು ಈ ಸ್ಕ್ರಿಪ್ಟ್ಗಳನ್ನು ಹೃದಯದಿಂದಲೂ ಕಲಿಯಬೇಕಾಗುತ್ತದೆ ಇದರಿಂದಾಗಿ ಯಾರಾದರೂ ನಿರ್ದಿಷ್ಟ ವಸ್ತು ಅಥವಾ ನಿರ್ದಿಷ್ಟ ಉತ್ಪನ್ನವನ್ನು ಹಿಂದಿರುಗಿಸಲು ಬಂದಾಗ ಅಥವಾ ಯಾರಾದರೂ ಸೇವೆಯ ಬಗ್ಗೆ ದೂರು ನೀಡಿದಾಗಲೂ ಸೇವಾ ಸ್ಕ್ರಿಪ್ಟ್ ಇರುತ್ತವೆ ಆ ಸೇವೆಯನ್ನು ಹೇಗೆ ಉತ್ತಮಗೊಳಿಸುವುದು ಮತ್ತು ಆ ಸೇವೆಗಳನ್ನು ಹೇಗೆ ಮರುಪಡೆಯುವುದು ಎಂದು ಅವನಿಗೆ ತಿಳಿದಿದೆ ಇದರಿಂದಾಗಿ ಗ್ರಾಹಕನು ಅಂತಿಮವಾಗಿ ನಿಮಗೆ ಸೇವಾ ಸೌಲಭ್ಯದಲ್ಲಿ ಏನಾಯಿತು ಎಂಬುದರ ಬಗ್ಗೆ ತೃಪ್ತಿ ಮತ್ತು ಸಂತೋಷವನ್ನು ತಿಳಿದಿರುತ್ತಾನೆ ಸೇವೆಗಳನ್ನು ಸರಿಯಾಗಿ ತಲುಪಿಸಲು ಪ್ರತಿ ಸೇವಾ ಸಿಬ್ಬಂದಿ ವಹಿಸಬೇಕಾದ ನಿಖರವಾದ ಪಾತ್ರವನ್ನು ಸೇವಾ ಸ್ಕ್ರಿಪ್ಟ್ ಸೂಚಿಸುತ್ತದೆ ಸೇವಾ ಸಿಬ್ಬಂದಿ ಸೇವಾ ವ್ಯವಸ್ಥಾಪಕ ಮತ್ತು ಪ್ರತಿನಿಧಿ ಗ್ರಾಹಕರೊಂದಿಗೆ ಸಮಾಲೋಚಿಸಿ ಸೇವೆಗಳ ಸ್ಕ್ರಿಪ್ಟ್ ತಯಾರಿಸಲಾಗುತ್ತದೆ ಅಂತಿಮಗೊಳ್ಳುವ ಮೊದಲು ಸ್ಕ್ರಿಪ್ಟ್ ಅನ್ನು ಕೆಲವು ಬಾರಿ ಕಾರ್ಯಗತಗೊಳಿಸಲಾಗುತ್ತದೆ ಮತ್ತು ಸೇವಾ ಸಿಬ್ಬಂದಿಗೆ ತರಬೇತಿ ನೀಡಲು ಬಳಸಲಾಗುತ್ತದೆ ಆದ್ದರಿಂದ ಈ ಅಧಿವೇಶನದಲ್ಲಿ ಇಷ್ಟೆ ಇದು ಸಹಾಯ ಮಾಡುತ್ತದೆ ಎಂದು ನಾನು ಭಾವಿಸುತ್ತೇನೆ ಧನ್ಯವಾದಗಳು